ಈಗ 2D ಯಲ್ಲಿ ಏನಾಗುತ್ತದೆ ಎಂದು ನೋಡೋಣಅದು ಪರಿಪೂರ್ಣ ಪರಿಮಿತಿ ಆಗುವುದಿಲ್ಲಎಂದು ನಮಗೆ ಈಗಾಗಲೇ ತಿಳಿದಿದೆ ಆದರೆ ನಾವು ಕಳೆದ ಸಲಕ್ಕಿಂತ ಚರ್ಚೆಯನ್ನು ಸ್ವಲ್ಪ ಮುಂದುವರಿಸುವ ಯಾಕೆಂದರೆ ನಿಮಗೆ 2D ಯಲ್ಲಿ ಏನಾಗುತ್ತದೆ ಎಂದರ ಬಗ್ಗೆ ನಿಮಗೆ ಸ್ವಲ್ಪ ಹಿಡಿತವಿದೆ ಇಲ್ಲಿ ಸ್ವಲ್ಪ ಮಿತಿ ಇರುವುದರಿಂದ ಅಕ್ಷವನ್ನು ಎಳೆಯೋಣ ಮತ್ತು ಈ ರೀತಿ ಚಲಿಸುವ ತರಂಗಇದೆ ಎಂದು ಹೇಳೋಣ ಚಲಿಸುವ ತರಂಗದ ಸಮೀಕರಣವೇನು ಒಂದು kx ಮತ್ತು ky ತರಂಗ ವೆಕ್ಟರ್ ಇರುತ್ತದೆ ಆದ್ದರಿಂದ ನಾನು ಈ 2D ತರಂಗಕ್ಕಾಗಿ ejωt−kxx−kyy ಅನ್ನು ಬರೆಯುತ್ತೇನೆ ಮತ್ತು ಈಗ ಈ ಪರಿಮಿತಿಯನ್ನು ∂E∂x 1c ಎಂದು ಬರೆಯುತ್ತೇನೆ ಈಗ ಏನಾಗುತ್ತದೆ ಅದು ತೃಪ್ತಿಯಾಗಿದೆಯ ಮೊದಲ ನಿಷ್ಪನ್ನ − jkx ನೀಡುತ್ತದೆ ಮತ್ತು ಎರಡನೇ ನಿಷ್ಪನ್ನ ನನಗೆ jωc ನೀಡುತ್ತದೆ ಮತ್ತು ಇದು ಏಕೆ ವಾಸ್ತವವಾಗಿ 0 ಸಮನಾಗಿರುವುದಿಲ್ಲ ಯಾಕೆಂದರೆ kx2ky2 ωc2 ಆದ್ದರಿಂದ ಈ ಸಮೀಕರಣವು ಮಾನ್ಯವಾಗಿಲ್ಲ ಚಲಿಸುವ ತರಂಗಕ್ಕೆ ಏನಾಗುತ್ತದೆ ಅದು ಪ್ರತಿಫಲಿಸುತ್ತದೆ ಅಂದರೆ ಅದೊಂದು ಸಂಖ್ಯಾತ್ಮಕ ಪ್ರತಿಫಲನವಾಗಿರುತ್ತದೆ ಆದ್ದರಿಂದ ತರಂಗವು ಇಲ್ಲಿ ಬಡಿಯುವುದರಿಂದ ಇದು ಭೌತಶಾಸ್ತ್ರೀಯವಲ್ಲದ ಸಂಖ್ಯಾತ್ಮಕವಾಗಿದೆ ಅಂದರೆ ಅನಗತ್ಯ ಪ್ರತಿಫಲನ ಎಂದರ್ಥ ಆದ್ದರಿಂದ ಇಲ್ಲಿಯವರೆಗೆ ಏನುFEM ಚರ್ಚೆಯ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಅದನ್ನು ಪಡೆದುಕೊಂಡಿದ್ದೇವೆ ಇದು θ 0 ವರೆಗೆ ನನಗೆ 0 ಪ್ರತಿಫಲನವನ್ನು ನೀಡುತ್ತದೆ ಯಾವುದೇ ಶೂನ್ಯವಲ್ಲದ θ ಬೆಲೆಗೆ ಪ್ರತಿಬಿಂಬವನ್ನು ಪಡೆಯಲಿದ್ದೇನೆ ಅದನ್ನೇ ನಾವು ಪರಿಗಣಿಸಿದ್ದೇವೆ ಆದರೆ ಈಗ ನಾವು ಮಾಡಲು ಪ್ರಯತ್ನಿಸಬೇಕಾದದ್ದು ಈ ಪ್ರತಿಬಿಂಬದ ಮೌಲ್ಯ ಏನು ಎಂದು ಲೆಕ್ಕಹಾಕುವುದು ಆದ್ದರಿಂದ R ಯಾವುದೆಂದು ನೋಡೋಣ R ಎಂಬುದು ಪ್ರತಿಫಲನ ಗುಣಾಂಕ ಮತ್ತು ಇದು ಸಂಖ್ಯಾತ್ಮಕ ಪ್ರತಿಫಲನ ಗುಣಾಂಕನೆನಪಿಸುತ್ತದೆ ಆದ್ದರಿಂದ ನಾನು k ಅನ್ನು cos ಮತ್ತು sin ಪದದಲ್ಲಿ ಬರೆಯಬಹುದು ಆದರೆ ಅದು ಏನು k cos θ ಮತ್ತು kyksinθ ಇಲ್ಲಿ ಪ್ರವೇಷಿಸುವ ತರಂಗಮತ್ತು ಪ್ರತಿಫಲಿತ ತರಂಗವನ್ನು ಹೊಂದಿದ್ದೇನೆ ಆದ್ದರಿಂದ ಪ್ರವೇಷಿಸುವ ಜಾಗ ಯಾವುದು ಪ್ರವೇಷಿಸುವ ಜಾಗವು ಕೆಳಗಿನಿಂದ ಎಡಕ್ಕೆ ಮೇಲಿನಿಂದ ಬಲಕ್ಕೆ ಚಲಿಸುವ ತರಂಗವಾಗಿದೆ ಆದ್ದರಿಂದ ಇದನ್ನು e j ωt k cos θx k sin θy ಎಂದು ಬರೆಯಬಹುದುಆಗ Re j kt k cos θx k sin θy ಪ್ರತಿಫಲಿತ ತರಂಗವಾಗಲಿದೆ ಒಟ್ಟು ಕ್ಷೇತ್ರವುಘಟನೆ ಮತ್ತು ಪ್ರತಿಫಲನದ ಮೊತ್ತಕ್ಕೆ ಸಮನಾಗಿರುತ್ತದೆ ಇನ್ನು ಪ್ರತಿಫಲನ ಗುಣಾಂಕವುR ನ್ನು ಕಂಡುಹಿಡಿಯಲು ಬಯಸುತ್ತೇನೆ ಆದ್ದರಿಂದ ಪರಿಮಿತಿಯನ್ನು ಅನ್ವಯಿಸಲುಹೊರಟಿದೆ ಇದು FDTD ಮಾಡುತ್ತದೆಯಾವುದೇ ಎಲೆಕ್ಟ್ರಿಕ್ ಫೀಲ್ದ್ಬರುತ್ತಿದ್ದರೂಅದು ಸರಿ ಎಂದು ಹೇಳುತ್ತದೆ ನಾನು ∂E∂x 1c ∂E∂t ಒಟ್ಟು0 ಅನ್ನು ವಿಧಿಸಲಿದ್ದೇನೆ ಮತ್ತು ತರಂಗವು ಸಾಮಾನ್ಯ ದೂರ ಸಾಗುತ್ತಿರುವಾಗ ಇದು 0 ಅಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈಗ ಇದು R ನ θ ಕ್ರಿಯೆಯೆಂದು ಲೆಕ್ಕಹಾಕಲು ಇದು ನಮಗೆ ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಅದನ್ನು ಬದಲಾಯಿಸುವx ಮತ್ತು t ಯ ಉತ್ಪನ್ನವಿದೆ y ಯ ಉತ್ಪನ್ನವಿಲ್ಲ ಈ ಘಾತಂಕದಲ್ಲಿ ಅಂದರೆ ಪ್ರವೇಷಿಸಿದ ಮತ್ತು ಪ್ರತಿಫಲಿಸಿದ ಜಾಗದಲ್ಲಿ y ಪದವು ರದ್ದುಗೊಳ್ಳುತ್ತದೆ ಈ ಪ್ರವೇಷಿಸುವಜಾಗವು ಆಂಟೆನಾ ಅಥವಾ ಬೇರೆ ಯಾವುದರಿಂದಲೊ ಹೊರಬರುವ ಜಾಗ ಅಲ್ಲ ನನ್ನ ಪ್ರಕಾರ ಇದು ಮಿತಿಯಲ್ಲಿ ಪ್ರವೇಷಿಸುತ್ತಿರುವ ಕ್ಷೇತ್ರವಲ್ಲ ಅದನ್ನು ನಾವು ಗಮನಿಸಬೇಕು ಈ ಘಟನೆಯು ವಾಸ್ತವವಾಗಿ ಚದುರಿದ ಕ್ಷೇತ್ರವಾಗಿದೆ ಮತ್ತು ಪರಿಮಿತಿಯು ಪರಿಪೂರ್ಣವಾಗಿದ್ದರೆ ಯಾವುದೇ ಪ್ರತಿಫಲಿಸಿದ ಕ್ಷೇತ್ರ ಇರಬಾರದು ಅದನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಹಿಂದೆ ಈ ರೀತಿಯಲ್ಲಿ ಚಲಿಸುವ ತರಂಗವನ್ನು ತೆಗೆದುಕೊಂಡಿದ್ದೇನೆ ಎಂದು ಭಾವಿಸೋಣ ನಂತರ R ಶೂನ್ಯವಾಗಿತ್ತು ಆದ್ದರಿಂದ ಈ ಸಂಪೂರ್ಣ ವಿಷಯವು 0 ಆಗಿತ್ತು ಈಗ ಪ್ರತಿಬಿಂಬಿತ ಜಾಗ ಯಾವುದು ಎಂದು ಕಂಡುಹಿಡಿಯಲು ನಾವು ಇದನ್ನು ಬಳಸಲು ಬಯಸುತ್ತೇವೆ FDTDಯಲ್ಲಿ ಮತ್ತೆ ಎರಡು ಸೂತ್ರೀಕರಣಗಳಿಲ್ಲ ಒಟ್ಟು ಕ್ಷೇತ್ರದ ಸೂತ್ರೀಕರಣ ಮತ್ತು ಚದುರಿದ ಕ್ಷೇತ್ರ ಸೂತ್ರೀಕರಣವನ್ನು ಅವಲಂಬಿಸಿದೆ ನಾವು ಪರಿಮಿತಿಯನ್ನು ಚದುರಿದ ಅಥವಾ ಒಟ್ಟು ಕ್ಷೇತ್ರಕ್ಕೆ ಮಾತ್ರ ಅನ್ವಯಿಸುತ್ತೇವೆ ಆದ್ದರಿಂದ ಘಟನೆ ಮತ್ತು ಪ್ರತಿಫಲನದೊಂದಿಗೆ ಇಲ್ಲಿ ಒಟ್ಟು ಮತ್ತು ಚದುರಿದ ಸ್ಥಳವನ್ನು ಬೆರೆಸಬೇಡಿ ಮತ್ತು ನಾನು ಅಲ್ಲಿ ಒಂದು ವಸ್ತುವನ್ನು ಇರಿಸದ ಕಾರಣ ಇದು ಭೌತಿಕ ಪ್ರತಿಬಿಂಬವಲ್ಲ ಸಂಖ್ಯಾತ್ಮಕ ಪ್ರತಿಫಲನ ಆದ್ದರಿಂದ ನಾವು ಇದನ್ನು ಅನ್ವಯಿಸೋಣ ಮತ್ತು ಏನಾಗುತ್ತದೆ ಎಂದು ನೋಡೋಣ ಮೊದಲ ಪದವು ನನಗೆ ಏನು ನೀಡುತ್ತದೆ ಆದ್ದರಿಂದ ಇದು FDTD ಕಾರ್ಯಗತ implementಗೊಳಿಸಲು ಹೊರಟಿರುವುದು ನಿಜವಲ್ಲ ಇದು ಎಫ್ಡಿಟಿಡಿ ಯ ವಿಶ್ಲೇಷಣೆಯಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ಎಫ್ಡಿಟಿಡಿ ನವೀಕರಣ ಸಮೀಕರಣಗಳಲ್ಲಿ ನಾವು ನೋಡಿದೆವು E ಮತ್ತು H ಒಟ್ಟು ಕ್ಷೇತ್ರಗಳಾಗಿವೆ ಆದ್ದರಿಂದ ಉದಾಹರಣೆಗೆ ಇಲ್ಲಿ ಯಾವುದೇ ಚದುರುವಿಕೆ ಇಲ್ಲ ಮತ್ತು ಮಿತಿಗಳು ಇಲ್ಲಿವೆ ಆದ್ದರಿಂದ ಅದರ ಮೇಲೆ ಯಾವುದೇ ಸ್ಥಳವು ಅನುಸರಿಸುತ್ತಿದ್ದರೆ ಅದು ಚದುರಿದ ಸ್ಥಳಗಳಾಗಿದೆಗಳಾಗಿವೆ ಆದ್ದರಿಂದ ಈ ಗಡಿ ಸ್ಥಿತಿಯನ್ನು ಅದರ ಮೇಲೆ ಅಳವಡಿಸಬೇಕು ಆದರೆ ನಾವು ಏನು ಮಾಡುತ್ತಿದ್ದೇವೆ ಅಂದರೆ ಪರಿಪೂರ್ಣ ಪರಿಮಿತಿಯಲ್ಲಿರುವ ಕಾರಣದಿಂದಾಗಿ ಪ್ರತಿಬಿಂಬದ ವಿಶ್ಲೇಷಣೆ ಮಾಡುತ್ತೀದ್ದೇವೆ ಮೊದಲ ಪದದಿಂದ − k cos θ Rk cos θ ω ω c 1 R 0 ಸಿಗುತ್ತದೆ ಆದ್ದರಿಂದ ಇಲ್ಲಿ ಏಕೈಕ ವೇರಿಯೇಬಲ್ R ಆಗಿದೆ ಅದು ತಿಳಿಯದ ಕಾರಣ ಇಲ್ಲಿಂದ R ಅನ್ನು ಬರೆಯಬಹುದುR cos θ1cos θ−1 ಆದ್ದರಿಂದ ನಾನು ಇದನ್ನು ಇಲ್ಲಿ ರಚಿಸಿದರೆ ನಾನು | R | ನ್ನು θದ ಕ್ರಿಯೆಯಾಗಿ ಯೋಜಿಸಿದರೆ ಇದು θ 0 ಗೆ ಸಮನಾಗಿರುತ್ತದೆ ಆದ್ದರಿಂದ θ 0 ನಲ್ಲಿ ಏನಾಗುತ್ತದೆ 0 ಇಲ್ಲಿಂದ ಪ್ರಾರಂಭವಾಗುತ್ತದೆ θ 90 ಆದಾಗ |R| 1 ಆಗುತ್ತದೆ ಆದ್ದರಿಂದ ಇದು ನಮಗೆ ನೋಡಲು ಅನುವು ಮಾಡಿಕೊಡುತ್ತದೆ ನನ್ನ ಪ್ರಕಾರ ಈ ವಿಶ್ಲೇಷಣೆಯು ವಾಸ್ತವವಾಗಿ FDTD ಅಥವಾ ಯಾವುದನ್ನೂ ಅವಲಂಬಿಸಿರುವುದಿಲ್ಲ ಇದು ಸಾಮಾನ್ಯ ವಿಶ್ಲೇಷಣೆ ಯಾವುದೇ ನವೀಕರಣ ಸಮೀಕರಣಗಳನ್ನು ಅಥವಾ ಯಾವುದನ್ನೂ ಸೇರಿಸಿಲ್ಲ ನಾನು ಇದರಲ್ಲಿ ಏನು ಕೇಳುತ್ತಿದ್ದೇನೆ ಈ ಪರಿಮಿತಿಯನ್ನುಯನ್ನು 2 ಡಿ ತರಂಗದ ಮೇಲೆ ಅಳವಡಿಸುವ ಪರಿಣಾಮ ಏನು ನೀವು ಇದನ್ನು FEM ಚರ್ಚೆಯಲ್ಲಿಯೂ ಮಾಡಬಹುದಿತ್ತು ಆದ್ದರಿಂದ ಇದು ಗಡಿ ಸ್ಥಿತಿಯನ್ನು ಹೇಗೆ ವಿನ್ಯಾಸಗೊಳಿಸುವುದು ಎಂಬುದರ ಕುರಿತು ನಿಮಗೆ ಸ್ವಲ್ಪ ಒಳನೋಟವನ್ನು ನೀಡುತ್ತದೆ ಇಲ್ಲಿ θ ೦ ಆದಾಗ ಪ್ರತಿಫಲನವು 0 ಆಗುತ್ತಿದೆ ಆ ಕೋನವನ್ನು ಬದಲಾಯಿಸಬಹುದೇ ಗಡಿ ಸ್ಥಿತಿಯನ್ನು ಬದಲಾಯಿಸಿದರೆ ಬೇರೆ ಯಾವುದಾದರೂ ಕೋನದಲ್ಲಿ ಪ್ರತಿಬಿಂಬವನ್ನು ಕಡಿಮೆ ಮಾಡಲು ಬಯಸಿದರೆ ಅದು ಸಾಧ್ಯ ಆದ್ದರಿಂದ ಗಡಿ ಸ್ಠಿತಿಯನ್ನು ಬದಲಾಯಿಸಿದರೆ ಏನಾಗುತ್ತದೆ ಅದನ್ನು ನಾವು ಆಮೇಲೆ ಮಾಡುವ ಮೂಲತಃ ನಾನು ಇಲ್ಲಿ ಕೆಲವು ಹೊಸ ಪದ ಕೋಸ್ θ cos θ ಅಥವಾ 0 ವನ್ನು ಪರಿಚಯಿಸಿದರೆ ಈ ಶಬ್ಧಪ್ರಯೋಗ ಇಲ್ಲಿಗೆ ಬರುವ ರೀತಿಯಲ್ಲಿಕೆಲವು ಅಪೇಕ್ಷಿತ ಸಮಯದಲ್ಲಿ θ ರದ್ದುಗೊಳಿಸುತ್ತದೆ ನಂತರ ಈ ಪರಿಮಿತಿಯನ್ನು ನಿಯಂತ್ರಿಸಬಹುದು ಸಿಮ್ಯುಲೇಶನ್ನ ಹೆಚ್ಚಿನ 0 ತರಂಗಗಳು θ 30 ಕ್ಕೆ ಬರಲಿವೆ ಎಂದು ತಿಳಿದಿದೆ ಎಂದು ಭಾವಿಸೋಣ ಆಗ ಈ 0 ಪರಿಮಿತಿಯನ್ನು ಬದಲಾಯಿಸಬಹುದು ಅಂದರೆ 30 ಸಂಪೂರ್ಣವಾಗಿಲೀನವಾಗುತ್ತದೆ ಉಳಿದವು ಕೆಲವು ಸಹ ಇರುತ್ತದೆ ಹೌದು ಅದೇ ರೀತಿ ನೀವು ಅದನ್ನು ಎಡಕ್ಕೆ ಬದಲಾಯಿಸಬೇಕು ವಿದ್ಯಾರ್ಥಿಗಳೇ ಆದರೆ ಮಾತ್ರ ಉಳಿದಿದೆ ಇಲ್ಲ ಆದರೆ ಏನು ಮತ್ತು ಈ ವ್ಯುತ್ಪತ್ತಿ ಸರಿಯಾದ ಗಡಿಯಲ್ಲಿ ಸಂಭವಿಸುವ ತರಂಗಕ್ಕೆ ಸರಿಯಾಗಿದೆ ಈಗಎಡ ಗಡಿಯ ಬಗ್ಗೆ ಮಾತನಾಡುತ್ತಿದ್ದರೆ ನಾನು ಹೇರುವ ಪರಿಮಿತಿ ಇದಲ್ಲ ಇದು ಇತರ ಪರಿಮಿತಿಯಾಗಿರುತ್ತದೆ ಅಂದರೆ ಇದರ ಅರ್ಥ ಸಮೀಕರಣ 3 ಸಮೀಕರಣ 3 ಆಗಿರುತ್ತದೆ ಮತ್ತು ಪ್ರತಿಫಲನ ಗುಣಾಂಕ ಯಾವುದು ಎಂದು ಕಂಡುಹಿಡಿಯಲು ನಾನು ಇದೇ ರೀತಿಯ ವಿಶ್ಲೇಷಣೆ ಮಾಡುತ್ತೇನೆ ನೀವು ಅದನ್ನೇ ಪಡೆಯುತ್ತೀರಿ ಆದ್ದರಿಂದ ಸಾಮಾನ್ಯವಾಗಿ ಕಂಪ್ಯೂಟೇಶನಲ್ ಡೊಮೇನ್ ಈ ರೀತಿಯಾಗಿರುತ್ತದೆ ಈ ಪ್ರತಿಯೊಂದು ವಿಭಾಗದಲ್ಲೂ ವಿಭಿನ್ನ ಗಡಿ ಪರಿಸ್ಥಿತಿಗಳಿವೆ ನಮ್ಮ ಬಲಗೈ ಗಡಿ ಸ್ಥಿತಿಯನ್ನು ಎಡ ಗಡಿಯಲ್ಲಿ ಬಳಸಿದರೆ 0 ಪ್ರತಿಫಲನವನ್ನು θ ೦ ದಲ್ಲಿ ಸಹ ಪಡೆಯುವುದಿಲ್ಲ ಆದ್ದರಿಂದ ಆ ತಪ್ಪನ್ನು ಮಾಡಬೇಡಿ ಪ್ರತಿಫಲನವನ್ನು ಸೇರಿಸಲಾಗುತ್ತದೆ ಮತ್ತು ಇದು ಇದಕ್ಕೆ ಸಮಾನವಾಗಿರುತ್ತದೆ